ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ನ್ಯೂಕ್ಲಿಯಸ್ ಕೋಶದ ಕೇಂದ್ರಬಿಂದುವಾಗಿದೆ ಮತ್ತು ವಿಭಿನ್ನತೆಯಂತಹ ಪ್ರಕ್ರಿಯೆಗಳಲ್ಲಿ ಜೀನ್ ಅಭಿವ್ಯಕ್ತಿ ಆನ್ ಆಗುವ ಸಂಕೇತ ಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ನ್ಯೂಕ್ಲಿಯಸ್ ನ ರಚನೆಯನ್ನು ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಮಧ್ಯಂತರ ತಂತು ಪ್ರೋಟೀನ್ ಗಳಾಗಿರುವ ಕೆಲವು ಪ್ರೋಟೀನ್ ಗಳು ಅಥವಾ ಲ್ಯಾಮಿನ್ ಗಳ ಬಗ್ಗೆ ನಾವು ಪರಿಚಯಿಸಿದ್ದೇವೆ ಈ ಲ್ಯಾಮಿನ್ ಗಳು ಎಲ್ ಐ ಏನ್ ಸಿ ಕಾಂಪ್ಲೆಕ್ಸ್ ಭಾಗವಾಗಿದೆ ಎಲ್ ಐ ಏನ್ ಸಿ ಎಂದರೆ ಪರಮಾಣು ಸ್ಕೆಲಿಟನ್ ಮತ್ತು ಸೈಟೋಸ್ಕೆಲಿಟನ್ ನ ಲಿಂಕರ್ ಎಂದು ಸೂಚಿಸುತ್ತದೆ ನ್ಯೂಕ್ಲಿಯಸ್ ಎರಡು ಮೆಂಬ್ರೇನ್ ಗಳನ್ನು ಹೊಂದಿದೆ ಆಂತರಿಕ ನ್ಯೂಕ್ಲಿಯರ್ ಮೆಂಬರೇನ್ ಮತ್ತು ಹೊರಗಿನ ನ್ಯೂಕ್ಲಿಯರ್ ಮೆಂಬರೇನ್ ಆಂತರಿಕ ಪರಮಾಣು ಮೆಂಬ್ರೇನ್ ಕೆಳಗೆ ನೀವು ಎರಡು ಲ್ಯಾಮಿನ್ ಗಳ ನೆಟ್ವರ್ಕ್ ಗಳನ್ನು ಹೊಂದಿದ್ದೀರಿ ಎರಡು ಲ್ಯಾಮಿನ್ ನೆಟ್ವರ್ಕ್ ಗಳಲ್ಲಿ ಲ್ಯಾಮಿನ್ ಎ ಸಿ lamin AC ಮತ್ತು ಲ್ಯಾಮಿನ್ ಬಿ ಬಿ ಬಿ ಒಂದು ಅಥವಾ ಬಿ ಎರಡು ಆಗಿರಬಹುದು ಮತ್ತು ಎಸಿ AC ಎಂದರೆ ಲ್ಯಾಮಿನ್ ನ ಸ್ಪ್ಲೈಸ್ ರೂಪಾಂತರದಿಂದಾಗಿರುವಂಥಹುದು ಆದ್ದರಿಂದ ಹೊರಗೆ ನೀವು ಸೈಟೋಸ್ಕೆಲಿಟಲ್ ನೆಟ್ವರ್ಕ್ ಅನ್ನು ಹೊಂದಿದ್ದೀರಿ ಅದರ ಮೂಲಕ ನೀವು ನೆಸ್ಪ್ರಿನ್ ಗಳ ಮೂಲಕ ಸಂಪರ್ಕವನ್ನು ಹೊಂದಿರುತ್ತೀರಿ ಇದು ನ್ಯೂಕ್ಲಿಯಸ್ ನ ಹೊರಗೆ ಮತ್ತು ನ್ಯೂಕ್ಲಿಯಸ್ ಒಳಗೆ ನೇರ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಹೀಗಾಗಿ ಲ್ಯಾಮಿನ್ ಗಳು ಹೆಟೆರೋಕ್ರೊಮಾಟಿನ್ ಗೆ ಮಾತ್ರ ಬಂಧಿಸುವುದಿಲ್ಲ ಉದಾಹರಣೆಗೆ ವಿವಿಧ ನ್ಯೂಕ್ಲಿಯರ್ ಹೊದಿಕೆ ಪ್ರೋಟೀನ್ ಗಳು ಅಥವಾ ಎನ್ಇಪಿ ಗಳು ಇವೆ ಎಮುರಿನ್ ಎಸ್ಯುಎನ್ ಪ್ರೋಟೀನ್ ಗಳು ಇತ್ಯಾದಿ ಇವು ಈ ಕ್ರಾಸ್ ಸಿಗ್ನಲಿಂಗ್ ಮತ್ತು ಎಲ್ಐಎನ್ಸಿ ಕಾಂಪ್ಲೆಕ್ಸ್ ನಲ್ಲಿ ಭಾಗವಹಿಸುತ್ತವೆ ಇದು ಶಕ್ತಿ ಸಂಜ್ಞಾಪರಿವರ್ತಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಬಲವು ಈ ನೆಟ್ವರ್ಕ್ ನೊಳಗಿನ ವಿವಿಧ ಪ್ರೋಟೀನ್ ಗಳ ಪ್ರೋಟೀನ್ ತೆರೆದುಕೊಳ್ಳಲು ಕಾರಣವಾಗಬಹುದು ಮತ್ತು ಲ್ಯಾಮಿನಾ ಬಲವರ್ಧನೆಗೆ ಕಾರಣವಾಗಬಹುದು ಮತ್ತು ಇದು ಕ್ರೊಮಾಟಿನ್ ವಿಸ್ತರಣೆಗೆ ಕಾರಣವಾಗಬಹುದು ಈಗ ಕಳೆದ ತರಗತಿಯಲ್ಲಿ ನಾವು ಈ ಸಂಶೋಧನಾ ಪತ್ರಿಕೆಯ ಬಗ್ಗೆ ಚರ್ಚಿಸಿದ್ದೇವೆ ಅಂಗಾಂಶಗಳ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿ ಲ್ಯಾಮಿನ್ ಎ ಟು ಬಿ ಅನುಪಾತವು ಬದಲಾಗುತ್ತದೆ ಎಂದು ನಾವು ತೋರಿಸಿದ್ದೇವೆ ಈ ಲ್ಯಾಮಿನ್ ಎ ಟು ಬಿ ಅನುಪಾತವು ಸ್ಥೂಲವಾಗಿ ಇ ಟು ದಿ ಪವರ್ 0 6 ರಂತೆ ಅಳೆಯುತ್ತದೆ ಎಂದು ತೋರಿಸಲಾಗಿದೆ ಇಲ್ಲಿ ಇ ಅಂಗಾಂಶದ ಸ್ಥಿತಿಸ್ಥಾಪಕತ್ವವಾಗಿದೆ ಉದಾಹರಣೆಗೆ ಮಿಸೆಂಕೈಮಲ್ ಸ್ಟೆಮ್ ಸೆಲ್ ಗಳಲ್ಲಿ ಅವು ಹೆಚ್ಚಿನ ಲ್ಯಾಮಿನ್ ಎ ಟು ಬಿ ಅನುಪಾತವನ್ನು ಹೊಂದಿರುತ್ತವೆ ಸ್ನಾಯು ಕೋಶಗಳು ಅಥವಾ ಹೃದಯ ಅಥವಾ ಶ್ವಾಸಕೋಶದಲ್ಲಿ ನೀವು ಮಧ್ಯಮ ಮಟ್ಟದ ಲ್ಯಾಮಿನ್ ಎ ಟು ಬಿ ಅನುಪಾತವನ್ನು ಹೊಂದಿದ್ದರೆ ಮೆದುಳಿನ ಕೋಶಗಳು ಮತ್ತು ನರಕೋಶ ಕೋಶಗಳಲ್ಲಿ ನೀವು ಕಡಿಮೆ ಮಟ್ಟವನ್ನು ಹೊಂದಿರುತ್ತೀರಿ ನಾನು ಕಡಿಮೆ ಎಂದು ಹೇಳಿದಾಗ ಎ ಟು ಬಿ ಅನುಪಾತವು ಒಂದಕ್ಕಿಂತ ಕಡಿಮೆ ಎಂದರ್ಥ ಹಿಂದಿನ ತರಗತಿಯಲ್ಲಿ ನಾನು ಪರಿಚಯಿಸಿದ ಇನ್ನೊಂದು ಅಂಶವೆಂದರೆ ಲ್ಯಾಮಿನ್ ಫಾಸ್ಫೊರಿಲೇಷನ್ ಮಾಪಕಗಳು ಬಿಗಿತಕ್ಕೆ ವಿಲೋಮವಾಗಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗಟ್ಟಿಯಾದ ಮೇಲ್ಮೈಗಳಲ್ಲಿ ಸಂಸ್ಕರಿಸಿದ ಜೀವಕೋಶಗಳ ಮೇಲೆ ಫಾಸ್ಫೊರಿಲೇಷನ್ ಕಡಿಮೆ ಇರುತ್ತದೆ ಸೆರೈನ್ ಇಪ್ಪತ್ತೆರಡು ಫಾಸ್ಫೊರಿಲೇಷನ್ ಗಟ್ಟಿಯಾದ ಮೇಲ್ಮೈಗಳಲ್ಲಿ ಕಡಿಮೆ ಆದರೆ ಮೃದುವಾದ ಮ್ಯಾಟ್ರಿಕ್ಸ್ ಗಳಲ್ಲಿ ಹೆಚ್ಚು ಇರುತ್ತದೆ ನೀವು ಕೋಶದೊಳಗಿನ ನ್ಯೂಕ್ಲಿಯಸ್ ಗಾತ್ರಗಳನ್ನು ನೋಡಿದರೆ ನಾವು ಭ್ರೂಣದ ಕಾಂಡಕೋಶದ ಬಗ್ಗೆ ಯೋಚಿಸುತ್ತೇವೆ ನಂತರ ನ್ಯೂಕ್ಲಿಯಸ್ ಇಡೀ ಪರಿಮಾಣದ ಸುಮಾರು ತೊಂಬತ್ತು ಪ್ರತಿಶತವನ್ನು ಆಕ್ರಮಿಸುತ್ತದೆ ಆದರೆ ಫೈಬ್ರೊಬ್ಲಾಸ್ಟ್ ನಂತಹ ವಿಭಿನ್ನ ಕೋಶದಲ್ಲಿ ಇದು ಹತ್ತರಿಂದ ಹದಿನೈದರ ಕ್ರಮದಲ್ಲಿರುತ್ತದೆ ಆದ್ದರಿಂದ ಭ್ರೂಣದ ಕಾಂಡಕೋಶದಲ್ಲಿ ನ್ಯೂಕ್ಲಿಯಸ್ ಹೀಗೆ ಕಾಣಿಸುತ್ತದೆ ಮತ್ತು ಸೈಟೋಸ್ಕೆಲಿಟಲ್ ನೆಟ್ವರ್ಕ್ ತುಂಬಾ ಕಡಿಮೆ ಅಥವಾ ಇರುವುದೇ ಇಲ್ಲ ಇದಕ್ಕೆ ವಿರುದ್ಧವಾಗಿ ಫೈಬ್ರೊಬ್ಲಾಸ್ಟ್ ಕೋಶದಲ್ಲಿ ನ್ಯೂಕ್ಲಿಯಸ್ ಕೇಂದ್ರದಲ್ಲಿದೆ ಮತ್ತು ಅದು ಕಡಿಮೆ ಪ್ರಮಾಣದ ಜಾಗವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸೈಟೋಸ್ಕೆಲಿಟಲ್ ಫೈಬರ್ ಗಳು ಇರುವುದರಿಂದ ಇದು ಹೆಚ್ಚು ಒತ್ತಡದಲ್ಲಿ ಹೆಚ್ಚು ಉದ್ದವಾಗಿದೆ ಇವು ವಾಸ್ತವವಾಗಿ ನ್ಯೂಕ್ಲಿಯಸ್ ಮೇಲೆ ತಳ್ಳುತ್ತವೆ ಈ ನಿಟ್ಟಿನಲ್ಲಿ ನ್ಯೂಕ್ಲಿಯಸ್ ಅನ್ನು ಕೆಳಕ್ಕೆ ತಳ್ಳುವ ಪೆರಿನ್ಯೂಕ್ಲಿಯರ್ ಆಕ್ಟಿನ್ ಕ್ಯಾಪ್ ಗಳಿವೆ ಎಂದು ತೋರಿಸಲಾಗಿದೆ ನ್ಯೂಕ್ಲಿಯಸ್ ನ ವಿರೂಪತೆಯ ದೃಷ್ಟಿಯಿಂದ ಕಾಂಡಕೋಶಗಳಲ್ಲಿ ಪರಮಾಣು ವಿರೂಪತೆಯು ಹೆಚ್ಚು ಎಂದು ಊಹಿಸಬಹುದು ಮತ್ತು ಅದು ಏಕೆ ಭ್ರೂಣದ ಬಗ್ಗೆ ನಾವು ಮಾತನಾಡುವ ವಿರೂಪಗೊಳ್ಳುವ ನ್ಯೂಕ್ಲಿಯಸ್ ಗಳು ಕೊಡುಗೆ ನೀಡಬಹುದು ವಾಸ್ತವವಾಗಿ ಹೆಚ್ಚು ವೇಗವಾಗಿ ವಲಸೆ ಹೋಗಬಹುದು ಅಥವಾ ಹೆಚ್ಚು ವೇಗವಾಗಿ ಹಿಸುಕಬಹುದು ನ್ಯೂಕ್ಲಿಯರ್ ವಿರೂಪತೆಯು ಕಾಂಡಕೋಶಗಳು ಮತ್ತು ವಿಭಿನ್ನ ಕೋಶಗಳ ನಡುವೆ ಹೇಗೆ ಬದಲಾಗುತ್ತದೆ ಎಂಬುದರ ಕುರಿತು ಇದನ್ನು ಮಾಡಲು ಸರಳವಾದ ಪ್ರಾಯೋಗಿಕ ಸೆಟಪ್ ಅನ್ನು ಬಳಸಲಾಗಿದೆ ಇದು ಮೈಕ್ರೊಪಿಪೆಟ್ ಆಕಾಂಕ್ಷೆಯ ಪ್ರಾಯೋಗಿಕ ಸೆಟಪ್ ಆಗಿದೆ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಕೋಶವನ್ನು ಹೊಂದಿದ್ದೀರಿ ಇದು ನ್ಯೂಕ್ಲಿಯಸ್ನೊಂದಿಗಿನ ಕೋಶವಾಗಿದ್ದರೆ ಮೈಕ್ರೊಪಿಪೆಟ್ ಅನ್ನು ಹಾಕಿ ಮತ್ತು ನೀವು ಈ ಕೋಶವನ್ನು ಬಹಿರಂಗಪಡಿಸಿದರೆ ನಂತರ ಒತ್ತಡದಲ್ಲಿ ಹೆಜ್ಜೆ ಜಿಗಿತ ಇದ್ದು ಇದು ಒತ್ತಡದ ವ್ಯತ್ಯಾಸ ಆಗಿದೆ ಇದು ಕೋಶದ ಮೇಲೆ ವಜಾ ಮಾಡುವುದಕ್ಕೆ ಸಮಾನವಾಗಿರುತ್ತದೆ ನೀವು ಹೊಂದಿರುವುದು ಕೋಶದ ಸಮಯ ಕಳೆದಂತೆ ಮತ್ತು ನ್ಯೂಕ್ಲಿಯಸ್ ಕೋಶವು ಈ ರೀತಿಯ ಆಕಾರವನ್ನು ಹೊಂದಿರುತ್ತದೆ ಮತ್ತು ನ್ಯೂಕ್ಲಿಯಸ್ ಸಹ ಈ ರೀತಿಯ ಸಂರಚನೆಯಲ್ಲಿ ವಿರೂಪಗೊಳ್ಳುತ್ತದೆ ನೀವು ಟ್ರ್ಯಾಕ್ ಮಾಡಬಲ್ಲದು ಕೋಶದ ಈ ಉದ್ದ ಮತ್ತು ನ್ಯೂಕ್ಲಿಯಸ್ ಮೈಕ್ರೊಪಿಪೆಟ್ ಗೆ ಪ್ರವೇಶಿಸಿದ ಈ ಉದ್ದ ಆದ್ದರಿಂದ ನ್ಯೂಕ್ಲಿಯಸ್ ಹೆಚ್ಚು ವಿರೂಪವಾಗಿದ್ದರೆ ಇದು ಸೂಕ್ತವಾಗಿದೆ ನೀವು ಹೊಂದಿರಬೇಕು ಎಂದರೆ ನೀವು ಹಾಗೆ ಹೀರುವಾಗ ಸೈಟೋಪ್ಲಾಸಂ ಚಲಿಸುತ್ತದೆ ನ್ಯೂಕ್ಲಿಯಸ್ ಸಹ ಚಲಿಸುತ್ತದೆ ಈಗ ಸಂಶೋಧನಾ ಗುಂಪಿನಲ್ಲಿರುವ ಜನರು ಈ ವಿರೂಪತೆಯನ್ನು ಒಂದು ಕಾರ್ಯವೆಂದು ಗುರುತಿಸಿದ್ದಾರೆ ಎಲ್ ಏನ್ ಯಿಂದ ಎಲ್ ಸಿ ಅನುಪಾತವನ್ನು ನೀವು ವಿಭಿನ್ನತೆಯ ಕಾರ್ಯವಾಗಿ ಟ್ರ್ಯಾಕ್ ಮಾಡಬಹುದು ತೋರಿಸಿರುವ ಅಂಶವು ವಿಭಿನ್ನತೆಯ ಕಾರ್ಯವಾಗಿದೆ ಆರಂಭದಲ್ಲಿ ಎಲ್ ಏನ್ ಯಿಂದ ಎಲ್ ಸಿ ಅನ್ನು ಯೋಜಿಸುವಿರಿ ಆದ್ದರಿಂದ ಆರಂಭಿಕ ಸಮಯದಲ್ಲಿ ಇದು ಪ್ಲುರಿಪೊಟೆಂಟ್ ಸ್ಥಿತಿಯಲ್ಲಿದ್ದಾಗ ಈ ಅನುಪಾತವು ಶೂನ್ಯ ದಶಮಾಂಶ ಒಂಬತ್ತು ರಷ್ಟಿದೆ ಆದರೆ ಜೀವಕೋಶಗಳು ಬೇರ್ಪಡಿಸಲು ಪ್ರಾರಂಭಿಸಿದಾಗ ಮತ್ತು ದೊಡ್ಡ ಸಮಯದಲ್ಲಿ ಇದು ವೇಗವಾಗಿ ಇಳಿಯುತ್ತದೆ ಎಂಟು ದಿನಗಳ ಸರಿ ಸುಮಾರು ಈ ಅನುಪಾತವು ಶೂನ್ಯ ದಶಮಾಂಶ ಎರಡರಷ್ಟು ಕಡಿಮೆಯಾಗುತ್ತದೆ ನ್ಯೂಕ್ಲಿಯಸ್ ವಿಭಿನ್ನವಾಗುತ್ತಿದ್ದಂತೆ ಗಟ್ಟಿಯಾಗುತ್ತದೆ ಎಂದು ಇದು ತೋರಿಸುತ್ತದೆ ಒಂದು ನ್ಯೂಕ್ಲಿಯಸ್ ವಿಭಿನ್ನವಾಗುವಂತೆ ಗಟ್ಟಿಯಾದರೆ ಕೋಶಗಳ ಸ್ಥಳಾಂತರದ ಲಿಂಕ್ ಏನಾಗಿರಬಹುದು ಆದರ್ಶಪ್ರಾಯವಾಗಿ ಮೃದುವಾದ ನ್ಯೂಕ್ಲಿಯಸ್ ಕೋಶವು ಹೆಚ್ಚು ಆಕ್ರಮಣಕಾರಿ ಎಂದು ಅರ್ಥೈಸಬೇಕು ಏಕೆಂದರೆ ಕೋಶಗಳು ವಲಸೆ ಹೋಗುವಾಗ 3 ಡಿ ಮ್ಯಾಟ್ರಿಕ್ಸ್ ನಲ್ಲಿ ಕೋಶವು ಮ್ಯಾಟ್ರಿಕ್ಸ್ ನಲ್ಲಿನ ರಂಧ್ರಗಳ ಮೂಲಕ ಹಿಸುಕಿಕೊಂಡು ಹೋಗಬೇಕಾಗುತ್ತದೆ ಮ್ಯಾಟ್ರಿಕ್ಸ್ ತುಂಬಾ ದಟ್ಟವಾಗಿದ್ದರೆ ನ್ಯೂಕ್ಲಿಯಸ್ ಅನ್ನು ಹಿಸುಕುವುದು ತುಂಬಾ ಕಷ್ಟ ಆದ್ದರಿಂದ ಫ್ರೀಡ್ಲ್ ಮತ್ತು ವುಲ್ಫ್ ಅವರಿಂದ ಮೂಲಭೂತ ಅಧ್ಯಯನ ನಡೆದಿದ್ದು ಅಲ್ಲಿ ಕೋಶವು ಮ್ಯಾಟ್ರಿಕ್ಸ್ ಮೂಲಕ ವಲಸೆ ಹೋಗುವುದನ್ನು ತೋರಿಸಿದ್ದಾರೆ ಆದ್ದರಿಂದ ಅವರು ಏನು ಮಾಡಿದ್ದಾರೆಂದರೆ ಅವರು ಹೆಚ್ಚುತ್ತಿರುವ ಸಾಂದ್ರತೆಯ ಕೊಲ್ಲಾಜೆನ್ ಜೆಲ್ ಗಳ ಮೂಲಕ ಕೋಶಗಳ ಸ್ಥಳಾಂತರವನ್ನು ಪತ್ತೆಹಚ್ಚಿದರು ಮತ್ತು ಅವರು ತೋರಿಸಿದ ಅಂಶವೆಂದರೆ ಕೋಶವು ಎಂಎಂಪಿ ಗಳನ್ನು ಸ್ರವಿಸುತ್ತಿದ್ದರೆ ಸಾಂದ್ರತೆಯು ಏನೇ ಇರಲಿ ಅದು ಕೋಶವು ಎಂಎಂಪಿ ಗಳನ್ನು ಸ್ರವಿಸುತ್ತದೆ ಮತ್ತು ಅವು ಮ್ಯಾಟ್ರಿಕ್ಸ್ ಅನ್ನು ಕೆಳಮಟ್ಟಕ್ಕಿಳಿಸುತ್ತವೆ ಮತ್ತು ರಂಧ್ರಗಳನ್ನು ಮಾಡುತ್ತವೆ ಮತ್ತು ಆ ರಂದ್ರಗಳು ಕೋಶವನ್ನು ಹಿಂಡುವಷ್ಟು ದೊಡ್ಡದಾಗಿದೆ ಆದಾಗ್ಯೂ ಎಂಎಂಪಿ ಪ್ರತಿರೋಧಕಗಳ ಉಪಸ್ಥಿತಿಯಲ್ಲಿ ಏನಾಗಬಹುದು ಆದ್ದರಿಂದ ಜಿಎಂ 6001 ವಿಶಾಲ ಸ್ಪೆಕ್ಟ್ರಮ್ ಎಂಎಂಪಿ ಪ್ರತಿರೋಧಕವಾಗಿದೆ ನಂತರ ವಲಸೆಯ ವೇಗದಲ್ಲಿ ಇಳಿಮುಖವಾಗುತ್ತದೆ ಮತ್ತು ಅಜ್ಞಾತ ಪರಮಾಣು ಅಡ್ಡ ವಿಭಾಗದ ಹತ್ತು ಪ್ರತಿಶತಕ್ಕಿಂತ ಚಿಕ್ಕದಾದ ರಂಧ್ರಗಳಿಗೆ ಅನ್ವಯಿಸುತ್ತದೆ ಹೀಗಾಗಿ ಸಂಪೂರ್ಣ ವಲಸೆ ಬಂಧನವಿದೆ ಎಂದರೆ ಕೋಶಗಳು ಸಂಪೂರ್ಣವಾಗಿ ಅಂಟಿಕೊಂಡಿರುತ್ತವೆ ಲೇಖಕರು ಇದನ್ನು ಪರಮಾಣು ವಿರೂಪ ಮಿತಿ ಎಂದು ಹೆಸರಿಸಿದ್ದಾರೆ ಮತ್ತು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನ್ಯೂಕ್ಲಿಯಸ್ ಅನ್ನು ಅದರ ಮೂಲ ಅಸಮರ್ಪಕ ಅಡ್ಡ ವಿಭಾಗದ ಪ್ರದೇಶದ ಹತ್ತು ಪ್ರತಿಶತಕ್ಕಿಂತ ಕಡಿಮೆ ವಿರೂಪಗೊಳಿಸಲಾಗುವುದಿಲ್ಲ ಲ್ಯುಕೋಸೈಟ್ ಗಳು ಅಥವಾ ಡೆಂಡ್ರೈಟಿಕ್ ಕೋಶಗಳ ಬಗ್ಗೆ ನೀವು ಯೋಚಿಸಿದರೆ ಅವುಗಳ ನ್ಯೂಕ್ಲಿಯಸ್ ಗಳು ಲ್ಯಾಮಿನ್ ಎ ಸಿ lamin AC ಅನ್ನು ವ್ಯಕ್ತಪಡಿಸುವುದಿಲ್ಲ ಇದು ನ್ಯೂಕ್ಲಿಯಸ್ ಗಳನ್ನು ಹೆಚ್ಚು ವಿರೂಪಗೊಳಿಸುತ್ತದೆ ಆದ್ದರಿಂದ ಆ ಲ್ಯುಕೋಸೈಟ್ ಗಳು ಅಂಗಾಂಶದೊಳಗೆ ಎಲ್ಲೆಡೆ ಹೋಗಬಹುದು ಇದು ಲ್ಯಾಮಿನ್ ಮಟ್ಟಗಳ ನಡುವೆ ಸಂಬಂಧವಿದೆ ಎಂದು ಸೂಚಿಸುತ್ತದೆ ಇದು ಈ ನ್ಯೂಕ್ಲಿಯಸ್ ಬಿಗಿತವನ್ನು ನಿರ್ದೇಶಿಸುತ್ತದೆ ಮತ್ತು ಇದು ಅದರ ವಲಸೆಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದನ್ನು ಪರೀಕ್ಷಿಸಲು ಅಂದರೆ ನಾನು ಈ ಸಂಶೋಧನಾ ಲೇಖನದ ಬಗ್ಗೆ ಚರ್ಚಿಸುತ್ತೇನೆ ಈ ಲೇಖಕರು ಏನು ಮಾಡಿದರು ಎಂದರೆ ಅವರು ಎ 549 ಮಿಸೆಂಕೈಂ ಸ್ಟೆಮ್ ಸೆಲ್ ಮತ್ತು ಯು 251 ಎಂಬ ಮೂರು ವಿಭಿನ್ನ ಕೋಶಗಳನ್ನು ತೆಗೆದುಕೊಂಡರು ಇವು ವಿಭಿನ್ನ ಎ ಟು ಬಿ ಅನುಪಾತವನ್ನು ಹೊಂದಿವೆ ಎ 549 ಕ್ಕೆ ಇದು 2 3 ಎಂ ಎಸ್ ಸಿ ನಲ್ಲಿ ಹೆಚ್ಚಿನ ಎ ಟು ಬಿ ಅನುಪಾತ ಅಂದರೆ 8 ಮತ್ತು ಯು 251 0 8 ಅನ್ನು ಹೊಂದಿದೆ ಆದ್ದರಿಂದ ಈ ಕೋಶಗಳಲ್ಲಿ ಎ ಟು ಬಿ ಅನುಪಾತವು ಬದಲಾಗುತ್ತಿದ್ದರೆ ಬಿ ಅನುಪಾತ ಬಿ 1 ಮತ್ತು ಬಿ 2 ಅನ್ನು ಸರಿಸುಮಾರು ಹೋಲಿಸಬಹುದು ಅವರು ವರ್ಗಾವಣೆ ವಲಸೆ ರಂಧ್ರಗಳನ್ನು ಬಳಸಿದರು ಮತ್ತು ಇವು ಯಾವುವು ಆದ್ದರಿಂದ ಇವು ವರ್ಗಾವಣೆ ವಲಸೆ ಒಳಸೇರಿಸುವಿಕೆಗಳಾಗಿವೆ ಇದರಲ್ಲಿ ನೀವು ಕೋಶಗಳನ್ನು ಮೇಲ್ಭಾಗದಲ್ಲಿ ಪ್ಲೇಟ್ ಮಾಡಿ ಸೀರಮ್ ನಲ್ಲಿ ಗ್ರೇಡಿಯಂಟ್ ಅನ್ನು ಇರಿಸಿದರೆ ಇದು ಕೋಶಗಳನ್ನು ಹಿಸುಕುವಂತೆ ಮಾಡುವ ಸಂಚಿತ ಸಕ್ರಿಯ ಘನದಂತೆ ಕಾರ್ಯನಿರ್ವಹಿಸುತ್ತದೆ ಆದರೆ ರಂಧ್ರದ ಗಾತ್ರವನ್ನು ಕಡಿಮೆ ಮಾಡಿದರೆ ಅಂದರೆ ರಂಧ್ರದ ಗಾತ್ರವನ್ನು ಪರಮಾಣು ಗಾತ್ರಕ್ಕೆ ಹೋಲಿಸಿದರೆ ತಾತ್ತ್ವಿಕವಾಗಿ ಯಾವುದೇ ವ್ಯತ್ಯಾಸ ಇರಬಾರದು ಆದರೆ ರಂಧ್ರದ ಗಾತ್ರವು ಮೂರು ಮೈಕ್ರಾನ್ ಗಳ ಕ್ರಮದಲ್ಲಿದ್ದರೆ ಅದು ಈ ರೀತಿಯದ್ದಾಗಿದೆ ಇದು ಕೋಶ ಮತ್ತು ಇದು ರಂಧ್ರದ ಮೂಲಕ ಗಮನಾರ್ಹವಾಗಿ ಹಾದುಹೋಗಲು ವಿರೂಪಗೊಳ್ಳಬೇಕಾದ ನ್ಯೂಕ್ಲಿಯಸ್ ಆಗಿದೆ ಅವರು ಎಣಿಸಿದ ಸಂಗತಿಯೆಂದರೆ ಅವರು ಒಂದೇ ಸಂಖ್ಯೆಯ ಕೋಶಗಳನ್ನು ಮೇಲೆ ಲೇಪಿಸಿದರು ಆದ್ದರಿಂದ ಇದು ರಂಧ್ರಗಳ ಮೇಲ್ಭಾಗ ಮತ್ತು ಇದು ರಂಧ್ರಗಳ ಕೆಳಭಾಗವಾಗಿದೆ ಮತ್ತು ನಂತರ ಅವರು ಎಷ್ಟು ಜೀವಕೋಶಗಳು ಕೆಳಭಾಗದಲ್ಲಿವೆ ಎಂದು ಕೇಳಿದರು ಮತ್ತು ಅವರು ಕಂಡುಕೊಂಡದ್ದು ಯು 251 ಕೋಶಗಳಲ್ಲಿ ಕಡಿಮೆ ಲ್ಯಾಮಿನ್ ಎ ಟು ಬಿ ಅನುಪಾತವನ್ನು ಹೊಂದಿರುವ ಈ ಎಕ್ಸ್ ಜೀವಕೋಶಗಳ ಗರಿಷ್ಠ ಸಂಖ್ಯೆ ಇರುತ್ತದೆ ಆದರೆ ಸಾಗಿಸಲು ಸಾಧ್ಯವಾಗುತ್ತದೆ ಮತ್ತು ಇದು ಎ 549 ಕೋಶಗಳ ಸಂದರ್ಭದಲ್ಲಿ ಕಡಿಮೆ ಇರುತ್ತದೆ ಆದ್ದರಿಂದ ಲ್ಯಾಮಿನ್ ಎ ಟು ಬಿ ಅನುಪಾತವು ಹೆಚ್ಚಾದಾಗ ಇದು ರಂಧ್ರಗಳ ಕೆಳಭಾಗದಲ್ಲಿರುವ ಕೋಶಗಳ ಸಂಖ್ಯೆ ಎಂದು ಮತ್ತೊಮ್ಮೆ ಸೂಚಿಸುತ್ತದೆ ಯು 251 ಕೋಶಗಳಲ್ಲಿ ನೀವು ವಲಸೆಯ ಗರಿಷ್ಠ ದಕ್ಷತೆಯನ್ನು ಹೊಂದಿದ್ದೀರಿ ಏಕೆಂದರೆ ಎ ಟು ಬಿ ಅನುಪಾತವು ಕಡಿಮೆಯಾಗಿತ್ತು ಮತ್ತು ಈ ಕೋಶಗಳು ಮೃದುವಾಗಿದ್ದವು ಆದರೆ ಅವು ಕೆಳಭಾಗದ ರಂಧ್ರಗಳಲ್ಲಿನ ನ್ಯೂಕ್ಲಿಯಸ್ ಗಳನ್ನು ನೋಡಿದಾಗ ಅವರು ಗಮನಿಸಿದ್ದು ಅನೇಕ ನ್ಯೂಕ್ಲಿಯಸ್ ಗಳು ಬ್ಲೆಬ್ ಗಳನ್ನು ಪ್ರದರ್ಶಿಸಿವೆ ಎಂದು ಅವರು ಈ ಬ್ಲೆಬ್ ಗಳನ್ನು ಪ್ರದರ್ಶಿಸಿದರು ಈ ರೀತಿಯ ಆಕಾರಗಳನ್ನು ಹೊಂದಿರುವ ರಂಧ್ರಗಳ ಮೂಲಕ ವಲಸೆ ಬಂದ ನಂತರ ಇದು ನ್ಯೂಕ್ಲಿಯಸ್ ಗಳ ನಿಯಮಿತ ಆಕಾರವಾಗಿದೆ ಇವು ನ್ಯೂಕ್ಲಿಯರ್ ಬ್ಲೆಬ್ ಗಳ ಉದಾಹರಣೆಗಳಾಗಿವೆ ಮತ್ತು ಅವು ಸಾಮಾನ್ಯವಾಗಿ ಎ ಮತ್ತು ಬಿ ನೆಟ್ವರ್ಕ್ ಗಳಲ್ಲಿ ಕಂಡುಬರುತ್ತವೆ ಲ್ಯಾಮಿನ್ ಎ ಮತ್ತು ಬಿ ಜಸ್ಟ್ಪೋಸ್ಡ್ ಆಗಿರುತ್ತವೆ ಆದರೆ ಈ ನ್ಯೂಕ್ಲಿಯಸ್ ಗಳಲ್ಲಿ ಲ್ಯಾಮಿನ್ ಎ ಮತ್ತು ಬಿ ಅನ್ನು ಬೇರ್ಪಡಿಸುವುದು ಅಥವಾ ಪ್ರತ್ಯೇಕಿಸುವುದು ಕಂಡುಬಂದಿದೆ ಮೊದಲನೆಯದಾಗಿ ಈ ಕೋಶಗಳ ನ್ಯೂಕ್ಲಿಯಸ್ ಗಳು ಮಾತ್ರ ಉದ್ದವಾಗಿದ್ದವು ಆದರೆ ನೀವು ಈ ಬೆಸ ಆಕಾರದ ನ್ಯೂಕ್ಲಿಯಸ್ ಗಳನ್ನು ಹೊಂದಿದ್ದೀರಿ ಮತ್ತು ಲ್ಯಾಮಿನ್ ಎ ಮತ್ತು ಬಿ ಅನ್ನು ಬೇರ್ಪಡಿಸುತ್ತೀರಿ ಈ ಲ್ಯಾಮಿನ್ ಎ ಟು ಬಿ ಅನ್ನು ಬೇರ್ಪಡಿಸುವುದು ಮತ್ತು ಇದೆಲ್ಲವನ್ನೂ ಮೂರು ಮೈಕ್ರಾನ್ ರಂಧ್ರಗಳಲ್ಲಿ ಮಾತ್ರ ಗಮನಿಸಲಾಗಿದೆ ಎಂಟು ಮೈಕ್ರಾನ್ ರಂಧ್ರಗಳಲ್ಲಿ ಇದನ್ನು ಗಮನಿಸಲಾಗಿಲ್ಲ ಆದರೆ ರಂಧ್ರಗಳು ಸಾಕಷ್ಟು ದೊಡ್ಡದಾಗಿದ್ದು ನ್ಯೂಕ್ಲಿಯಸ್ ಹೆಚ್ಚು ಮಾಡಬೇಕಾಗಿಲ್ಲ ಆದ್ದರಿಂದ ಕಡಿಮೆ ಲ್ಯಾಮಿನ್ ಎ ಟು ಬಿ ಅನುಪಾತವು ನ್ಯೂಕ್ಲಿಯಸ್ ಗಳನ್ನು ವಲಸೆ ಹೋಗಲು ಸಹಾಯ ಮಾಡುತ್ತದೆ ಮತ್ತು ವಲಸೆಯ ಸಮಯದಲ್ಲಿ ಪರಮಾಣು ಆಕಾರದಲ್ಲಿ ಗಮನಾರ್ಹ ಪ್ರಮಾಣದ ಬದಲಾವಣೆ ಕಂಡುಬರುತ್ತದೆ ಇದು ವಲಸೆ ಪ್ರಕ್ರಿಯೆಯೊಂದಿಗೆ ಸಂಬಂಧ ಹೊಂದಿದೆ ಆಗ ಅವರು ಮಾಡಿದ್ದು ಅವರು ಪರಮಾಣು ಆಕಾರವನ್ನು ಹೋಲಿಸಿದ್ದಾರೆ ನೀವು ಈ ರೀತಿಯ ಪರಮಾಣು ಆಕಾರವನ್ನು ಹೊಂದಿದ್ದರೆ ನೀವು ವೃತ್ತಾಕಾರದ ಅಳತೆಯನ್ನು ಬಳಸಿಕೊಂಡು ಆಕಾರವನ್ನು ಟ್ರ್ಯಾಕ್ ಮಾಡಬಹುದು ಅದು ಒಂದರ ಮೌಲ್ಯವನ್ನು ಹಿಂದಿರುಗಿಸುತ್ತದೆ ಇದು ಶೂನ್ಯ ಮತ್ತು ಒಂದರ ನಡುವಿನ ಮೌಲ್ಯವಾಗಿದೆ ಇಲ್ಲಿ ಒಂದು ಎಂದರೆ ಪರಿಪೂರ್ಣ ವಲಯ ಎಂದು ಕಡಿಮೆ ಲ್ಯಾಮಿನ್ ಎ ಟು ಬಿ ಅನುಪಾತವನ್ನು ಹೊಂದಿರುವ ಯು 251 ಕೋಶಗಳಲ್ಲಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಮೊದಲು ಮತ್ತು ನಂತರ ಯಾವುದೇ ಬದಲಾವಣೆಗಳಿಲ್ಲ ಆದರೆ ವೃತ್ತಾಕಾರವು ಬದಲಾಗದೆ ಉಳಿಯಿತು ಆದರೆ ಮಿಸೆಂಕೈಮಲ್ ಸ್ಟೆಮ್ ಸೆಲ್ ಗಳ ಸಂದರ್ಭದಲ್ಲಿ ಕೆಳಗಿನ ಕೋಶಗಳು ಹೆಚ್ಚು ಉದ್ದವಾಗಿದ್ದವು ಮತ್ತು ಅವುಗಳು ಸಹ ರೂಪುಗೊಂಡವು ಮತ್ತು ಲ್ಯಾಮಿನ್ ಎ ಮಟ್ಟಗಳೊಂದಿಗೆ ಬಿಗಿತದ ಈ ಬದಲಾವಣೆಯನ್ನು ಟ್ರ್ಯಾಕ್ ಮಾಡಬಹುದು ಅವರ ಪ್ರಯೋಗಗಳ ಆಧಾರದ ಮೇಲೆ ಲ್ಯಾಮಿನ್ ಎ ಸ್ನಿಗ್ಧತೆಯ ಡ್ಯಾಂಪರ್ ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಲ್ಯಾಮಿನ್ ಬಿ ಸ್ಥಿತಿಸ್ಥಾಪಕ ವಸಂತವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಸೂಚಿಸಿದರು ಯು 251 ಕೋಶಗಳಲ್ಲಿ ಅದು ವಿರೂಪಗೊಂಡ ತಕ್ಷಣ ಮತ್ತು ಅವು ಕೆಳಗೆ ಬಂದಾಗ ಅವು ತಕ್ಷಣವೇ ಅವುಗಳ ಆಕಾರವನ್ನು ಪಡೆದುಕೊಂಡವು ಅದಕ್ಕಾಗಿಯೇ ಅವರು ಎ ಟು ಬಿ ಅನುಪಾತವನ್ನು 0 8 ರಷ್ಟನ್ನು ಹೊಂದಿದ್ದು ಅಂದರೆ ಒಂದಕ್ಕಿಂತ ಕಡಿಮೆ ಅಂದರೆ ಈ ಕೋಶಗಳಲ್ಲಿ ಲ್ಯಾಮಿನ್ ಬಿ ಗಮನಾರ್ಹವಾಗಿ ಹೆಚ್ಚಿತ್ತು ಮತ್ತು ಈ ಕೋಶಗಳಲ್ಲಿ ವೃತ್ತಾಕಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಆದರೆ ಎಂ ಎಸ್ ಸಿ ಗಳಲ್ಲಿ ಮತ್ತು ಎ 459 ಕೋಶಗಳಲ್ಲಿ ಇದು ಹೆಚ್ಚು ಲ್ಯಾಮಿನ್ ಎ ಟು ಬಿ ಅನುಪಾತಗಳನ್ನು ಹೊಂದಿದ್ದು ಈ ಪರಮಾಣು ಆಕಾರದಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ ಯಾಂತ್ರಿಕವಾಗಿ ನೀವು ಈ ನೆಟ್ವರ್ಕ್ ಅನ್ನು ಲ್ಯಾಮಿನ್ ಬಿ ಗೆ ಪ್ರತಿನಿಧಿಸುತ್ತೀರಿ ಮತ್ತು ಲ್ಯಾಮಿನ್ ಬಿ ಸ್ಪ್ರಿಂಗ್ ಮತ್ತು ಲ್ಯಾಮಿನ್ ಎ ಈ ಡ್ಯಾಶ್ಬೋರ್ಡ್ ಆಗಿರುತ್ತದೆ ಲ್ಯಾಮಿನ್ ಬಿ ನೆಟ್ವರ್ಕ್ ವಿರೂಪಗೊಂಡಾಗ ಮತ್ತು ವಿರೂಪಗೊಂಡ ನಂತರ ಅದನ್ನು ತೆಗೆದುಹಾಕಲಾಗುತ್ತದೆ ಏಕೆಂದರೆ ಇದು ಸ್ಥಿತಿಸ್ಥಾಪಕ ನೆಟ್ವರ್ಕ್ ಆಗಿರುವುದರಿಂದ ಈ ವಿರೂಪತೆಯು ಹಿಂತಿರುಗಿಸಬಲ್ಲದು ಮತ್ತು ಲ್ಯಾಮಿನ್ ಎ ಸ್ನಿಗ್ಧತೆಯ ಡ್ಯಾಂಪರ್ ಆಗಿರುವ ನೆಟ್ವರ್ಕ್ ನಲ್ಲಿ ನೀವು ವಿರೂಪಗೊಳಿಸಿದ ಅದನ್ನು ಮರಳಿ ಪಡೆಯುವುದಿಲ್ಲ ಆದ್ದರಿಂದ ನೀವು ಬದಲಾಯಿಸಲಾಗದ ವಿರೂಪವನ್ನು ಹೊಂದಿದ್ದೀರಿ ನೀವು ಎರಡು ವಿಭಿನ್ನ ವಿರೂಪಗಳನ್ನು ಹೊಂದಿದ್ದೀರಿ ಜೀವಕೋಶಗಳ ಜನಸಂಖ್ಯೆಯಲ್ಲಿ ಕೆಲವು ವೈವಿಧ್ಯತೆ ಇದೆ ಎಂದು ಅವರು ಗಮನಿಸಿದ್ದಾರೆ ಆದ್ದರಿಂದ ಕೆಳಭಾಗದಲ್ಲಿರುವವು ಅವರು ಪರಿಶೀಲಿಸಿದರು ನೀವು ಮೇಲಿನ ಕೋಶಗಳು ಮತ್ತು ಕೆಳಗಿನ ಕೋಶಗಳನ್ನು ಹೊಂದಿದ್ದೀರಿ ಮತ್ತು ನಂತರ ಮೇಲಿನ ಮತ್ತು ಕೆಳಗಿನ ಕೋಶಗಳ ವೃತ್ತಾಕಾರ ಏನು ಎಂದು ಪರಿಶೀಲಿಸಿ ಮತ್ತು ಅವು ಕಂಡುಕೊಂಡವು ಆದರೆ ಕೆಳಭಾಗದಲ್ಲಿರುವ ಕೋಶಗಳು ಕಡಿಮೆ ಪ್ರಮಾಣದ ಲ್ಯಾಮಿನ್ ಎ ಅನುಪಾತವನ್ನು ಮೇಲ್ಭಾಗದಲ್ಲಿರುವವು ಗಳಿಗೆ ಹೋಲಿಸಿದರೆ ಕಡಿಮೆ ಇರುತ್ತದೆ ವಲಸೆ ಹೋಗುವ ಕೋಶಗಳಿಗೆ ಸಹ ಆದ್ದರಿಂದ ನೀವು ಲ್ಯಾಮಿನ್ ಎ ಮಟ್ಟವನ್ನು 3 ಡಿ ವಲಸೆಯಲ್ಲಿ ವಿಂಗಡಿಸಲು ಕಾರಣವಾಗುತ್ತದೆ ಜೀವಕೋಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲ್ಯಾಮಿನ್ ಎ ಇರುವುದನ್ನು ನೀವು ನೋಡುತ್ತೀರಿ ಮತ್ತು ಅದು ಕೆಳಭಾಗದಲ್ಲಿ ವಲಸೆ ಹೋದ ಜೀವಕೋಶಗಳಿಗೆ ಹೋಲಿಸಿದರೆ ವಲಸೆ ಹೋಗಲು ಸಾಧ್ಯವಾಗುವುದಿಲ್ಲ ಆದರೆ ಕಡಿಮೆ ಲ್ಯಾಮಿನ್ ಎ ಮಟ್ಟಗಳಿವೆ ಅವು ಕಡಿಮೆ ಪ್ರಮಾಣದ ಲ್ಯಾಮಿನ್ ಎ ಅಭಿವ್ಯಕ್ತಿ ಇದ್ದಾಗ ರೂಪುಗೊಂಡವು ಕಡಿಮೆ ಲ್ಯಾಮಿನ್ ಎ ಅಭಿವ್ಯಕ್ತಿ ಇದ್ದಾಗ ಈ ಕೋಶಗಳು ವಲಸೆ ಬಂದ ನಂತರ ಅಪೊಪ್ಟೋಸಿಸ್ ಗೆ ಒಲವು ತೋರುತ್ತವೆ ಮತ್ತು ಧನಾತ್ಮಕ ಕ್ಲೇವ್ ಕ್ಯಾಸ್ಪೇಸ್ ಹೊಂದಿರುವ ಕೋಶಗಳ ಅನುಪಾತವಾದ ಕ್ಲೇವ್ಡ್ ಕ್ಯಾಸ್ಪೇಸ್ 3 ಅನ್ನು ಸಾಬೀತುಪಡಿಸುವ ಮೂಲಕ ಅವರು ಇದನ್ನು ಮಾಡಿದರು ಲ್ಯಾಮಿನ್ ಎ ಅಗತ್ಯವಿರುವಾಗ ಕಡಿಮೆ ಲ್ಯಾಮಿನ್ ಎ ವಲಸೆಯನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಆದರೆ ಈ ವಲಸೆ ಪ್ರೇರಿತ ಒತ್ತಡವು ಅಪೊಪ್ಟೋಸಿಸ್ ಗೆ ಕಾರಣವಾಗುತ್ತದೆ ಇದು ಲ್ಯಾಮಿನ್ ಎ ಕಡಿಮೆ ಲ್ಯಾಮಿನ್ ಎ ಗೆ ಮಾತ್ರವಲ್ಲ ವಿರೂಪತೆಗಾಗಿ ಅಗತ್ಯವಿದೆ ಎಂದು ಸೂಚಿಸುತ್ತದೆ ಆದರೆ ಕಡಿಮೆ ಲ್ಯಾಮಿನ್ ಎ ಜೀವಕೋಶದ ಸಾವಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಆದ್ದರಿಂದ ಲ್ಯಾಮಿನ್ ಎ ರಕ್ಷಣಾತ್ಮಕ ಪಾತ್ರವನ್ನು ಹೊಂದಿದೆ ಅದು ಪರಮಾಣುವನ್ನು ಹಾನಿಯಿಂದ ರಕ್ಷಿಸುತ್ತದೆ ಎಂದು ಅವರು ಸಹ ಗಮನಿಸಿದರು ಅವರು ಎಸ್ ಐ ಆರ್ ಎನ್ ಎ ಬಳಸಿ ಲ್ಯಾಮಿನ್ ಎ ಅನ್ನು ಆಳವಾಗಿ ನೊಕ್ಡೌನ್ ಮಾಡಿದಾಗ ಈ ಕೋಶಗಳಲ್ಲಿ ಅವರು ಕಂಡುಕೊಂಡದ್ದು ನಿಮ್ಮಲ್ಲಿ ಈ ಎಚ್ಎಸ್ಪಿ 90 ಶಾಖ ಆಘಾತ ಪ್ರೋಟೀನ್ ಇದೆ ಇದು ಡಿಎನ್ಎ ಹಾನಿಗೆ ಸಂಬಂಧಿಸಿದ ಪ್ರೋಟೀನ್ ಅಥವಾ ಎಚ್ಎಸ್ಪಿ 90 ರ ಡಿಎನ್ಎ ರಿಪೇರಿ ಅಭಿವ್ಯಕ್ತಿಯನ್ನು ಗಮನಾರ್ಹವಾಗಿ ಕೈಬಿಡಲಾಯಿತು ಆದ್ದರಿಂದ ಎಸ್ ಐ ಲ್ಯಾಮಿನ್ ಎ ಎಚ್ಎಸ್ಪಿ 90 ಕೋಶಗಳಲ್ಲಿ ಗಮನಾರ್ಹ ಕುಸಿತಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈ ಕೋಶಗಳು ಹೆಚ್ಚಿನ ಪ್ರಮಾಣದ ಡಿಎನ್ಎ ಹಾನಿಯನ್ನುಂಟುಮಾಡುವುದಿಲ್ಲ ಆದರೆ ಅವುಗಳು ತಮ್ಮನ್ನು ತಾವು ಪುನಶ್ಚೇತನಗೊಳಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ ನೀವು ಹೆಚ್ಚಿನ ಅಥವಾ ಕಡಿಮೆ ಲ್ಯಾಮಿನ್ ಎ ಹೆಚ್ಚು ವಲಸೆ ಸಾಮರ್ಥ್ಯಕ್ಕೆ ಕಾರಣವಾಗುವ ಸಂಬಂಧವನ್ನು ಹೊಂದಿರುವಿರಿ ಎಂದು ಇದು ತೋರಿಸುತ್ತದೆ ಆದರೆ ಇದು ಒತ್ತಡದಿಂದಾಗಿ ಹೆಚ್ಚಿನ ಸಾವಿಗೆ ಕಾರಣವಾಗುತ್ತದೆ ಮೂಲಭೂತವಾಗಿ ನೀವು ಲ್ಯಾಮಿನ್ ಎ ಪ್ರಮಾಣವನ್ನು ಅತ್ಯುತ್ತಮವಾಗಿಸಬೇಕಾಗಿದೆ ಅದು ವಿರೂಪಗೊಳ್ಳುತ್ತದೆ ಮತ್ತು ವಲಸೆ ಹೋಗಬಹುದು ಮತ್ತು ಸಾಯುವುದಿಲ್ಲ ಆದ್ದರಿಂದ ಈ ಅವಲೋಕನಗಳಿಗೆ ಅನುಗುಣವಾಗಿ ಹೆಚ್ಚಿನ ಕ್ಯಾನ್ಸರ್ ಕೋಶಗಳಲ್ಲಿ ಕಂಡುಬಂದಿದೆ ಈ ಪ್ರೋಟೀನು ಗಳ ಅಭಿವ್ಯಕ್ತಿಯನ್ನು ಹೋಲಿಸುವ ಅಧ್ಯಯನವಿದೆ ಕ್ಯಾನ್ಸರ್ ಕೋಶಗಳಲ್ಲಿನ ಎಲ್ ಐ ಏನ್ ಸಿ ಪ್ರೋಟೀನ್ ಗಳು ಮತ್ತು ಅವುಗಳ ಅಭಿವ್ಯಕ್ತಿ ಹೇಗೆ ಬದಲಾಗುತ್ತದೆ ಮತ್ತು ಎಂಸಿಎಫ್ 10ಎ ಎಂಸಿಎಫ್ 7 ಮತ್ತು ಎಂ ಡಿ ಎ ಎಂ ಡಿ 231 ಮತ್ತು ಕಂಡುಕೊಂಡದ್ದನ್ನು ಹೋಲಿಸಿದಾಗ ಇದು ಸಾಮಾನ್ಯ ಮೆಮೊರಿ ಎಪಿಥೇಲಿಯಲ್ ಕೋಶಗಳು ಇದು ಮೆಟಾಸ್ಟಾಟಿಕ್ ಅಲ್ಲ ಮತ್ತು ಇದು ಹೆಚ್ಚು ಮೆಟಾಸ್ಟಾಟಿಕ್ ಆಗಿದೆ ಮತ್ತು ಜೀವಕೋಶಗಳು ಹೆಚ್ಚು ಹೆಚ್ಚು ಮೆಟಾಸ್ಟಾಟಿಕ್ ಆಗಿರುವುದರಿಂದ ಎಲ್ ಐ ಏನ್ ಸಿ ಪ್ರೋಟೀನ್ ಅಭಿವ್ಯಕ್ತಿ ಕಡಿಮೆಯಾಗಿದೆ ಮತ್ತು ಇವುಗಳಲ್ಲಿ ಎಸ್ ಯು ಏನ್ 1 ಎಸ್ ಯು ಏನ್ 2 ನೆಸ್ಪ್ರಿನ್ 2 ಮತ್ತು ಲ್ಯಾಮಿನ್ ಎ ಸಿ lamin AC ಆದ್ದರಿಂದ ಈ ಎಲ್ಲಾ ಪ್ರೋಟೀನ್ ಗಳ ಅಭಿವ್ಯಕ್ತಿ ಕಡಿಮೆಯಾಗುತ್ತಿತ್ತು ಎಂದು ತಿಳಿಯುತ್ತದೆ ಈ ಅಭಿವ್ಯಕ್ತಿ ಕಡಿಮೆಯಾಗಬಹುದಾದರೂ ಕೋಶಗಳನ್ನು ಸ್ಥಳಾಂತರಿಸಲು ನ್ಯೂಕ್ಲಿಯಸ್ ಮೃದುಗೊಳಿಸುವಿಕೆಯು ಸಾಕಾಗುವುದಿಲ್ಲ ಆದ್ದರಿಂದ ನ್ಯೂಕ್ಲಿಯಸ್ ಬೃಹತ್ ಆಗಿದ್ದು ನಿಮಗೆ ನ್ಯೂಕ್ಲಿಯಸ್ನಲ್ಲಿ ವಿರೂಪಗೊಳ್ಳಲು ಹೆಚ್ಚುವರಿ ಶಕ್ತಿಗಳು ಬೇಕಾಗುತ್ತವೆ ಆದ್ದರಿಂದ ಪರಮಾಣು ವರ್ಗಾವಣೆಗೆ ಮೈಯೋಸಿನ್ IIಬಿ ಅಗತ್ಯವಿದೆಯೆಂದು ಇತ್ತೀಚೆಗೆ ತೋರಿಸಿದ ಒಂದು ಅಧ್ಯಯನವಿದೆ ಮತ್ತು ನೊಕ್ಡೌನ್ ತೋರಿಸಿದ ಅಂಶವೆಂದರೆ IIಬಿ ಯೊಂದಿಗೆ ಸರಾಸರಿ ಪರಮಾಣು ಎತ್ತರ ಹೆಚ್ಚಾಗಿದೆ ಆದ್ದರಿಂದ ಇದು ಪರೋಕ್ಷ ಸುಳಿವು ಆಗಿದ್ದು ನೀವು ಮಯೋಸಿನ್ IIಬಿ ಯನ್ನು ನೊಕ್ಡೌನ್ ಗೊಳಿಸಿದರೆ ನ್ಯೂಕ್ಲಿಯಸ್ಗಳು ತುಂಬಾ ತೆಳ್ಳಗಿದ್ದರೆ ನ್ಯೂಕ್ಲಿಯಸ್ ದೊಡ್ಡದಾದರೆ ಅದು ಸಣ್ಣ ರಂಧ್ರದ ಮೂಲಕ ಹಿಸುಕುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ ಮತ್ತು ನಂತರ ಅವರು ತೋರಿಸಿದ್ದು ಅಲ್ಲಿ ಎಂದು ಕೋಶವು ವಲಸೆ ಹೋಗುತ್ತಿದ್ದರೆ ಅದು ಸಂಗ್ರಹಗೊಳ್ಳುತ್ತದೆ ಎಂದು ಅವರು ವಿವಿಧ ಸ್ತಂಭಗಳನ್ನು ಬಳಸಿದರು ಅಲ್ಲಿ ಅಂತರವು ಕಡಿಮೆಯಾಯಿತು ಮತ್ತು ಇಜಿಎಫ್ ಗ್ರೇಡಿಯಂಟ್ ವಿರುದ್ಧ ಕೋಶಗಳ ಸ್ಥಳಾಂತರವನ್ನು ಅವರು ಪತ್ತೆಹಚ್ಚಿದರು ಮತ್ತು ನಂತರ ನ್ಯೂಕ್ಲಿಯಸ್ ಈ ರಂಧ್ರಗಳ ಮೂಲಕ ಹಾದುಹೋಗಲು ಪ್ರಯತ್ನಿಸಿದಾಗಲೆಲ್ಲಾ ಹಿಂಭಾಗದಲ್ಲಿ ಮಯೋಸಿನ್ II ಸಂಗ್ರಹವಾಗುತ್ತಿದೆ ಎಂದು ಅವರು ತೋರಿಸಿದರು ಆದ್ದರಿಂದ ಹಿಂಭಾಗದಲ್ಲಿ II ಬಿ ಅನ್ನು ಹೊಂದಿದ್ದೀರಿ ಮತ್ತು II ಬಿ ವಾಸ್ತವವಾಗಿ ನ್ಯೂಕ್ಲಿಯಸ್ ಅನ್ನು ಹಿಸುಕುತ್ತಿದೆ ಆದ್ದರಿಂದ ನ್ಯೂಕ್ಲಿಯಸ್ ಮೃದುಗೊಳಿಸುವಿಕೆಯು ಸಹ ಸಹಾಯ ಮಾಡುತ್ತದೆ ಆದರೆ ನ್ಯೂಕ್ಲಿಯಸ್ ಅನ್ನು ಮುಂದಕ್ಕೆ ಎಳೆಯಲು ಮೈಯೋಸಿನ್ ರಚಿತ ಶಕ್ತಿಗಳು ಬೇಕಾಗುತ್ತವೆ ಇದರೊಂದಿಗೆ ನಾನು ಇಂದು ಇಲ್ಲಿಗೆ ಕೊನೆಗೊಳಿಸುತ್ತೀನಿ ಮತ್ತು ಈ ವರ್ಗಕ್ಕೆ ಹಲವಾರು ಓದುವ ಕಾರ್ಯಯೋಜನೆಗಳು ಇವೆ ಇದು ಭೌತಿಕ ಮಿತಿಗಳ ಸಂಶೋಧನಾ ಲೇಖನವಾಗಿದ್ದು ಇದು ನ್ಯೂಕ್ಲಿಯಸ್ ಗಳನ್ನು ಹತ್ತು ಪ್ರತಿಶತಕ್ಕಿಂತಲೂ ಹೆಚ್ಚು ವಿರೂಪಗೊಳಿಸಲಾಗುವುದಿಲ್ಲ ಎಂದು ತೋರಿಸಿದೆ ಇದು ನಾನು ಇಂದು ಚರ್ಚಿಸಿದ ಸಂಶೋಧನಾ ಲೇಖನ ಮತ್ತು ಇದು ಇತ್ತೀಚಿನ ಸಂಶೋಧನಾ ಲೇಖನವಾಗಿದ್ದು ನ್ಯೂಕ್ಲಿಯಸ್ ಅನ್ನು ಮುಂದೆ ಎಳೆಯಲು ಮೈಯೋಸಿನ್ II ಬಿ ಅಗತ್ಯವಿದೆ ಎಂದು ತೋರಿಸಿದೆ ಅದನ್ನು ನಾನು ಇಂದು ನಿಲ್ಲಿಸುತ್ತೇನೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು